ವೇಗವರ್ಧಕ ಚಾರ್ಜ್ನಿಂದ ವಿಕಿರಣ II ಚಾರ್ಜ್ ಪ್ರದೇಶವನ್ನು ವೇಗಗೊಳಿಸಿದಾಗ ಅಥವಾ ಅದರ ವೇಗವರ್ಧನೆಗೆ ಅನುಗುಣವಾಗಿ ವೇಗ c ನೊಂದಿಗೆ ಹರಡುತ್ತದೆ ಮತ್ತು ಅದು ವಿದ್ಯುತ್ ಕ್ಷೇತ್ರವನ್ನು ಹೊಂದಿದೆ ಎಂದು ನಾವು ಇಲ್ಲಿಯವರೆಗೆ ಸ್ಥಾಪಿಸಿದ್ದೇವೆ ಅಂದರೆ ಒಂದು ಸ್ಪರ್ಶಕ ಘಟಕವನ್ನು ಹೊಂದಿದೆ ಆ ಪ್ರದೇಶದ ಪ್ರಸರಣದ ದಿಕ್ಕಿಗೆ ಲಂಬವಾಗಿರುವ ಎಲ್ಲಾ ಘಟಕಗಳು ಈ ಉಪನ್ಯಾಸದಲ್ಲಿ ನಾವು ಈ ಕ್ಷೇತ್ರವು 1 ಓವರ್ r ಅವಲಂಬನೆಯನ್ನು ಹೊಂದಿದೆ ಮತ್ತು ಅಧಿಕಾರವನ್ನು ನಿರ್ವಹಿಸುತ್ತದೆ ಎಂದು ತೋರಿಸಲಿದ್ದೇವೆ ಅಂದರೆ 1 ಓವರ್ r ಸ್ಕ್ವೇರ್ ಮತ್ತು ಅಂದರೆ ಇದು ನಿಜಕ್ಕೂ ವಿಕಿರಣ ಕ್ಷೇತ್ರವಾಗಿದೆ ಆದ್ದರಿಂದ ನಾನು ಬಲದ ಒಂದು ಸಾಲಿನ ಮೇಲೆ ಮಾತ್ರ ಕೇಂದ್ರೀಕರಿಸುವ ಅಚ್ಚುಕಟ್ಟಾಗಿ ಚಿತ್ರವನ್ನು ಮಾಡುತ್ತೇನೆ ಆದ್ದರಿಂದ ಇಲ್ಲಿ ನನ್ನ ಆಂತರಿಕ ವಲಯ ಇಲ್ಲಿ ನನ್ನ ಹೊರ ವಲಯ ಇಲ್ಲಿ ನನ್ನ ಚಾರ್ಜ್ ನಂತರ ಇಲ್ಲಿ ನನ್ನ ಚಾರ್ಜ್ ಆರಂಭದಲ್ಲಿ ಇದು ಆರಂಭದಲ್ಲಿ ಫೀಲ್ಡ್ ಲೈನ್ ಇದು ನಂತರ ಫೀಲ್ಡ್ ಲೈನ್ ಮತ್ತು ನಾನು ಅವುಗಳನ್ನು ಸಂಪರ್ಕಿಸುತ್ತೇನೆ ಮತ್ತು ಈ ಚಾರ್ಜ್ ಈ ರೀತಿಯಲ್ಲಿ ಚಲಿಸುತ್ತಿದೆ q ಚಾರ್ಜ್ ಮತ್ತು ಇದು ರೇಡಿಯಲ್ ಘಟಕವನ್ನು ಅಭಿವೃದ್ಧಿಪಡಿಸಿದೆ ಮತ್ತು ಸಹಜವಾಗಿ ಸ್ಪರ್ಶಕ ಘಟಕ ಮತ್ತು ರೇಡಿಯಲ್ ಘಟಕವಾಗಿದೆ ಇದು E ಪ್ಲಸ್ ಇದನ್ನು ಸ್ಪರ್ಶಕ ಎಂದು ಕರೆಯುತ್ತದೆ ಮತ್ತು ಇತರ ಶಕ್ತಿಗಳು E ರೇಡಿಯಲ್ ಆಗಿದೆ ನಾನು ಕ್ಷೇತ್ರವನ್ನು ಗಮನಿಸುತ್ತಿರುವ ಈ ಕೋನ ಮತ್ತು ವೇಗವರ್ಧನೆಯ ದಿಕ್ಕು ಥೀಟಾ ಆಗಿರಲಿ ನಾನು ಮತ್ತೆ ಸಾಲುಗಳನ್ನು ಸಂಪರ್ಕಿಸುತ್ತೇನೆ ಈ ಇತರ ಸಾಲು ಹೀಗಿದೆ ನನ್ನ ಬಳಿ E ಮತ್ತು ಈ ದೂರ c tau ಇದೆ ಮತ್ತು ನನಗೆ ಈ ದೂರವೂ ಬೇಕು ಆದ್ದರಿಂದ ನಾವು ಈಗ ನಾನು E ಸ್ಪರ್ಶಕ ಅಥವಾ E ರೇಡಿಯಲ್ ಅನ್ನು E ಸ್ಪರ್ಶಕದಿಂದ ಭಾಗಿಸಿರುವುದು ಆಲ್ಫಾದ ಸ್ಪರ್ಶಕ್ಕೆ ಸಮಾನವಾಗಿದೆ ಎಂದು ನೋಡೋಣ ಅಲ್ಲಿ ಆಲ್ಫಾ ಈ ಕೋನವಾಗಿದೆ E ರೇಡಿಯಲ್ ಅನ್ನು E ಸ್ಪರ್ಶಕದಿಂದ ಭಾಗಿಸಿದರೆ ಅದು ಆಲ್ಫಾದ ಸ್ಪರ್ಶಕವಾಗಿದೆ ಆಲ್ಫಾದ ಈ ಸ್ಪರ್ಶಕವು ಸಹ ಒಂದೇ ಆಗಿರುತ್ತದೆ c tau ದೂರವನ್ನು ಇಲ್ಲಿರುವ ದೂರದಿಂದ ಭಾಗಿಸಲಾಗಿದೆ ನಾನು ಅದರ ಪಕ್ಕದಲ್ಲಿ ಕೆಂಪು ಬಣ್ಣದಿಂದ ತೋರಿಸುತ್ತಿದ್ದೇನೆ ಅದೇ ದೂರ ಇದು ನಾವು d ಎಂದು ಕರೆಯೋಣ c tau ಓವರ್ d ಈಗ ನಾನು d ಲೆಕ್ಕಾಚಾರ ಮಾಡುತ್ತೇನೆ ನಾನು ಈ ಚಿತ್ರವನ್ನು ಕೆಳಭಾಗಕ್ಕೆ ತೆಗೆದುಕೊಂಡು ತೋರಿಸುತ್ತೇನೆ ಇದು d ಈ ಕೋನ ಥೀಟಾ ಈ ದೂರ d t ಕಡಿಮೆ ದೂರದಲ್ಲಿದೆ ಇದು ಥೀಟಾ ಆಗಿದ್ದರೆ ಇದು ಕೂಡ ಥೀಟಾ ಆದ್ದರಿಂದ ನಾನು d ಓವರ್ v t ಈಕ್ವಲ್ಸ್ sin ಥೀಟಾವನ್ನು ಹೊಂದಿದ್ದೇನೆ ಇದು d ಎಂಬುದು v t sin ಥೀಟಾ ಗೆ ಸಮಾನವಾಗಿದೆ ಎಂದು ಸೂಚಿಸುತ್ತದೆ ಇದನ್ನು ಇಲ್ಲಿ ಬದಲಿಯಾಗಿ E ರೀಡಯಲ್ ಅನ್ನು E ಟ್ಯಾಂಜನ್ಶಿಯಲ್ನಿಂದ ಭಾಗಿಸಿದಾಗ ಅದು c tau ಓವರ್ v t sin ಥೀಟಾಕ್ಕೆ ಸಮನಾಗಿರುತ್ತದೆ ಇದು ನನಗೆ ನೀಡುತ್ತದೆ E ಸ್ಪರ್ಶಕವು E ರೇಡಿಯಲ್ v t sin ಥೀಟಾಕ್ಕೆ c tau ನಿಂದ ಭಾಗಿಸಲ್ಪಡುತ್ತದೆ ಆದ್ದರಿಂದ ಈಗ ನಾವು ಕೆಲಸದ ಸೂತ್ರವನ್ನು ಪಡೆದುಕೊಂಡಿದ್ದೇವೆ ಅದರೊಂದಿಗೆ ನಾವು ಈಗ ಕೆಲಸ ಮಾಡಲು ಪ್ರಾರಂಭಿಸುತ್ತೇವೆ ErEttan cτd dvtsin θ dvtsin ErEtcτvtsin EtErvtsin cτ ಆದ್ದರಿಂದ ನಾವು c tau ಓವರ್ E tangential E ಈಕ್ವಲ್ಸ್ E r v t sin theta ಅನ್ನು ಪಡೆದುಕೊಂಡಿದ್ದೇವೆ ಮತ್ತೆ ಎಲ್ಲಿ ಈ ಚಿತ್ರ ಮಾಡ್ತೀನಿ ಇನ್ನರ್ ಸರ್ಕಲ್ ಔಟರ್ ಸರ್ಕಲ್ ಫೀಲ್ಡ್ ಲೈನ್ ತುಂಬಾ ಇದೆ ಇದು E ಸ್ಪರ್ಶಕ ಇದು E ರೇಡಿಯಲ್ ಈಗ v ಓವರ್ tau ವೇಗವರ್ಧನೆಯಾಗಿದೆ ಮತ್ತು ಆದ್ದರಿಂದ ನಾನು ಈ ಸೂತ್ರವನ್ನು E r ವೇಗವರ್ಧನೆಯ ಬಾರಿ t sin theta ಓವರ್ c ಎಂದು ಬರೆಯಬಹುದು ಗೌಸ್ನಿಂದ ನಾನು E r ಬಾರಿ 4 pi r ಸ್ಕ್ವೇರ್ಅನ್ನು ಹೊಂದಿದ್ದೇನೆ r ಎಂಬುದು ಏನೂ ಅಲ್ಲ ಆದರೆ c tau c ಸ್ಕ್ವೇರ್ t ಸ್ಕ್ವೇರ್ ಆದ್ದರಿಂದ ನಾನು ಇದನ್ನು ಕತ್ತರಿಸಿ c ಸ್ಕ್ವೇರ್ t ಸ್ಕ್ವೇರ್ ಎಂದು ಬರೆಯಬಹುದು ಒಟ್ಟು ಚಾರ್ಜ್ q ಎಪ್ಸಿಲಾನ್ 0 ರಿಂದ ಭಾಗಿಸಿ ಮತ್ತು ಆದ್ದರಿಂದ E ರೇಡಿಯಲ್ 4 pi ಎಪ್ಸಿಲಾನ್ 0 c ಸ್ಕ್ವೇರ್ t ಸ್ಕ್ವೇರ್ ಓವರ್ q ಆಗಿದೆ ಮತ್ತು ಇದು ತಕ್ಷಣವೇ ನನಗೆ E ಸ್ಪರ್ಶಕವನ್ನು ನೀಡುತ್ತದೆ q a t sin theta ಡಿವೈಡೆಡ್ ಬೈ 4 pi epsilon 0 c ಸ್ಕ್ವೇರ್ t ಸ್ಕ್ವೇರ್ ಸಮಯ c ಗೆ ಸಮಾನವಾಗಿರುತ್ತದೆ ಮತ್ತೊಮ್ಮೆ ನಾನು t ಗಳಲ್ಲಿ ಒಂದನ್ನು ರದ್ದುಗೊಳಿಸುತ್ತೇನೆ ಮತ್ತು c t ಅನ್ನು ಮತ್ತೊಮ್ಮೆ r ಎಂದು ಬರೆಯುತ್ತೇನೆ ಏಕೆಂದರೆ r ಎಂಬುದು ವಿದ್ಯುತ್ ಕ್ಷೇತ್ರದ ಈ ಸ್ಪರ್ಶಕ ಘಟಕವು ಚಲಿಸಿದ ದೂರವಾಗಿದೆ ಮತ್ತು ನಾನು ಇದನ್ನು ಹೀಗೆ ಬರೆಯಬಹುದು q a sin theta ಬೈ 4 pi ಎಪ್ಸಿಲಾನ್ 0 c ಸ್ಕ್ವೇರ್ r ನಿಂದ ಭಾಗಿಸಲಾಗಿದೆ ಗಮನಿಸಿ ನಾವು ಹುಡುಕುತ್ತಿರುವುದನ್ನು ನಾವು ಸಾಧಿಸಿದ್ದೇವೆ ಸ್ಪರ್ಶಕ ವಿದ್ಯುತ್ ಕ್ಷೇತ್ರವು 1 ಓವರ್ r ಗೆ ಅನುಪಾತದಲ್ಲಿರುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ ಈ ಸ್ಪರ್ಶಕ ಘಟಕವು ಎಷ್ಟು ದೂರ ಚಲಿಸಿದೆ ಮತ್ತು ಉಳಿದ ಸ್ಥಿರಾಂಕಗಳು ಇವು EtErvtsin cτEratsin c Er×42r2c2t2q0 Erq420c2t2 Etqa sin θ420c2r ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಪಡೆದುಕೊಂಡಿರುವುದು e ಸ್ಪರ್ಶಕವು 4 pi ಎಪ್ಸಿಲಾನ್ 0 c ಕ್ಯೂಬ್ r ಓವರ್ q a sin ಥೀಟಾಕ್ಕೆ ಸಮಾನವಾಗಿರುತ್ತದೆ ನಾನು ಈ ದಿಕ್ಕಿನಲ್ಲಿ ವೇಗವರ್ಧನೆ ನೀಡಿದ ಈ ಚಾರ್ಜ್ ಅನ್ನು ನೋಡಿದರೆ ಇದು ಇಲ್ಲಿ ಶೂನ್ಯವಾಗಿರುವ ಸ್ಪರ್ಶಕ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುತ್ತದೆ 2 ಬೈ pi ನಲ್ಲಿ sin ಥೀಟಾ ಗರಿಷ್ಠವಾಗಿದೆ ಇದು ಇಲ್ಲಿ ಬಹಳ ದೊಡ್ಡದಾಗಿದೆ ವೇಗವರ್ಧನೆಯ ವಿರುದ್ಧ ದಿಕ್ಕಿನಲ್ಲಿದೆ ಇಲ್ಲಿ ಚಿಕ್ಕದು ಇಲ್ಲಿ ಇನ್ನೂ ಚಿಕ್ಕದು ಇಲ್ಲಿ ಇನ್ನೂ ಚಿಕ್ಕದು ಥೀಟಾದಲ್ಲಿ ಶೂನ್ಯವಾಗುತ್ತದೆ ಅದು ಶೂನ್ಯಕ್ಕೆ ಸಮ ಇನ್ನೊಂದು ಬದಿಯಲ್ಲಿ ಇನ್ನೊಂದು ರೀತಿಯಲ್ಲಿ ತುಂಬಾ ದೊಡ್ಡದಾಗಿದೆ ಮತ್ತು ಮತ್ತೆ ಶೂನ್ಯ ಕಡಿಮೆಯಾಗುತ್ತದೆ ಈಗ ಹೇಗೆ ಪಾಯಿಂಟಿಂಗ್ ವೆಕ್ಟರ್ ಅಥವಾ B ಟ್ಯಾಂಜೆನ್ಶಿಯಲ್ B ಟ್ಯಾಂಜೆನ್ಶಿಯಲ್ ಅನ್ನು ನಾನು ಈಗಾಗಲೇ c ಓವರ್ E ಟ್ಯಾಂಜೆನ್ಶಿಯಲ್ ಎಂದು ನೋಡಿದ್ದೇನೆ ಮತ್ತು ಆದ್ದರಿಂದ ಇದು c ಸ್ಕ್ವೇರ್ ಓವರ್ q a sin ಥೀಟಾ ಆಗಿರುತ್ತದೆ 4 pi ಎಪ್ಸಿಲಾನ್ 0 c ಕ್ಯೂಬ್ r ರೇಡಿಯಲ್ ಔಟ್ ಆಗಲಿರುವ ಪಾಯಿಂಟಿಂಗ್ ವೆಕ್ಟರ್ S ಒಂದು ಅರ್ಧ ಎಪ್ಸಿಲಾನ್ 0 E ಸ್ಕ್ವೇರ್ ಬಾರಿ c ಗೆ ಸಮನಾಗಿರುತ್ತದೆ ಇದು 1 ಓವರ್ mu 0 E ಕ್ರಾಸ್ b ಯಂತೆಯೇ ಇರುತ್ತದೆ ಆದ್ದರಿಂದ ಇದು ಎಪ್ಸಿಲಾನ್ 0 c ಬಾರಿ E ಸ್ಕ್ವೇರ್ನ ಅರ್ಧಕ್ಕೆ ಸಮಾನವಾಗಿರುತ್ತದೆ ಇದು q ಸ್ಕ್ವೇರ್ ಒಂದು ಸ್ಕ್ವೇರ್ sin ಸ್ಕ್ವೇರ್ ಥೀಟಾವನ್ನು 16 pi ಎಪ್ಸಿಲಾನ್ 0 ಸ್ಕ್ವೇರ್ c ಯಿಂದ ಭಾಗಿಸಿ 4 r ಸ್ಕ್ವೇರ್ಗೆ ಹೆಚ್ಚಿಸಿ ಆದ್ದರಿಂದ ಪಾಯಿಂಟಿಂಗ್ ವೆಕ್ಟರ್ ಇದು ಪರಿಮಾಣವಾಗಿದೆ ಮತ್ತು ದಿಕ್ಕು ಸುಲಭವಾಗಿ ಹೊರಕ್ಕೆ ಇದೆ ನಾನು ಎಪ್ಸಿಲಾನ್ ಸೊನ್ನೆಗಳಲ್ಲಿ ಒಂದನ್ನು ರದ್ದುಗೊಳಿಸುತ್ತೇನೆ ನಾನು c ಗಳಲ್ಲಿ ಒಂದನ್ನು ರದ್ದುಗೊಳಿಸುತ್ತೇನೆ c ಕ್ಯೂಬ್ ಆಗಿರುತ್ತದೆ ಆದ್ದರಿಂದ ಇದು ಸಮಾನವಾಗಿದೆ ಈ ಅರ್ಧವೂ ಇದೀಗ ಇಲ್ಲ ಏಕೆಂದರೆ ನಾನು ಸರಾಸರಿಯನ್ನು ತೆಗೆದುಕೊಂಡಿಲ್ಲ ಅರ್ಧದಷ್ಟು ಸಾಲುಗಳನ್ನು ನೀವು ನೆನಪಿಸಿಕೊಳ್ಳುತ್ತೀರಿ ಏಕೆಂದರೆ ಹಾರ್ಮೋನಿಕ್ ಸ್ವಭಾವಗಳ ಕಾರಣ ಈ ಅರ್ಧವು ಇಲ್ಲ 16 pi ಎಪ್ಸಿಲಾನ್ 0 c ಕ್ಯೂಬ್ಡ್ sin ಸ್ಕ್ವೇರ್ಡ್ ಥೀಟಾ ಓವರ್ r ಸ್ಕ್ವೇರ್ ಓವರ್ q ಸ್ಕ್ವೇರ್ಗೆ ಸಮಾನವಾಗಿರುತ್ತದೆ Etqa sin θ420c2r BtEtcqa sin θ420c3r S0E2c10EBq2a21620c3sin2r2 ಆದ್ದರಿಂದ ವಿದ್ಯುತ್ ಹೊರಸೂಸುವಿಕೆಯು 1 ಓವರ್ r ಸ್ಕ್ವೇರ್ಗೆ ಹೋಗುತ್ತದೆ ಎಂದು ನೀವು ನೋಡುತ್ತೀರಿ ಇದು ತುಂಬಾ ತೃಪ್ತಿಕರವಾಗಿದೆ ಏಕೆಂದರೆ ಪಾಯಿಂಟ್ ಮೂಲದಿಂದ ಶಕ್ತಿಯು ಹೇಗೆ ಬೆಳೆಯುತ್ತದೆ ನಾನು ಈ ಪಾಯಿಂಟ್ ಚಾರ್ಜ್ ಅನ್ನು ತೆಗೆದುಕೊಂಡರೆ ಏನಾಗುತ್ತದೆ ಎಂದು ನೋಡೋಣ ಮತ್ತು q ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಲು ಪ್ರಾರಂಭಿಸುತ್ತದೆ ಇದು ಆಂದೋಲನದ ಚಲನೆಯನ್ನು ಹಾರ್ಮೋನಿಕ್ ಆಸಿಲೇಟಿಂಗ್ ಚಲನೆಯನ್ನು ಮಾಡುತ್ತದೆ ಆದ್ದರಿಂದ 16 pi ಎಪ್ಸಿಲಾನ್ 0 c ಕ್ಯೂಬ್ sin ಸ್ಕ್ವೇರ್ ಥೀಟಾ ಓವರ್ r ಸ್ಕ್ವೇರ್ ಓವರ್ q ಸ್ಕ್ವೇರ್ಗೆ ಸಮಾನವಾಗಿದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಈ ಸಂದರ್ಭದಲ್ಲಿ a x ಡಬಲ್ ಡಾಟ್ಗೆ ಸಮಾನವಾಗಿರುತ್ತದೆ ಅಲ್ಲಿ x ಏನೂ ಅಲ್ಲ ಆದರೆ ಕೆಲವು ವೈಶಾಲ್ಯ sin ಒಮೆಗಾ t ಡಬಲ್ ಡಾಟ್ ಆದ್ದರಿಂದ ಇದು ಮೈನಸ್ ಒಮೆಗಾ ಸ್ಕ್ವೇರ್ a sin ಸ್ಕ್ವೇರ್ ಒಮೆಗಾ t ಆಗಲಿದೆ Sq2a21620c3sin2r2 ad2xdt2 2Asinωt ಆದ್ದರಿಂದ ಆಂದೋಲನದ ಚಾರ್ಜ್ನಿಂದ ಹೊರಸೂಸಲ್ಪಟ್ಟ ಶಕ್ತಿಯು q ಸ್ಕ್ವೇರ್ ಒಮೆಗಾವನ್ನು 4 ಸ್ಕ್ವೇರ್ಕ್ಕೆ ಹೆಚ್ಚಿಸುವುದಕ್ಕೆ ಸಮನಾಗಿರುತ್ತದೆ ಇದು sin ಒಮೆಗಾ t ನಾಟ್ sin ಸ್ಕ್ವೇರ್ ಓವರ್ 16 pi ಎಪ್ಸಿಲಾನ್ 0 c ಕ್ಯೂಬ್ sin ಸ್ಕ್ವೇರ್ ಒಮೆಗಾ t sin ಸ್ಕ್ವೇರ್ಡ್ ಥೀಟಾ ಓವರ್ r ಸ್ಕ್ವೇರ್ ಸರಾಸರಿ ಶಕ್ತಿ ಸರಾಸರಿ ಶಕ್ತಿಯ ಪ್ರಕಾರ ನಾವು ಅದನ್ನು ಚಕ್ರದ ಮೇಲೆ ಸರಾಸರಿ ಮಾಡುತ್ತೇವೆ ಇದರಿಂದಾಗಿ ಆವರ್ತನವು ತುಂಬಾ ದೊಡ್ಡದಾಗಿದೆ ಎಂದು ನಾವು ಗಮನಿಸುತ್ತೇವೆ ಈ ಕಾರಣದಿಂದಾಗಿ ನನಗೆ ಅರ್ಧದಷ್ಟು ಅಂಶವನ್ನು ನೀಡಿ ನಾನು ಅರ್ಧದ ಅಂಶವನ್ನು ಬರೆದಾಗ ಇದು ತಪ್ಪಾಗಿದೆ ಆದ್ದರಿಂದ ಇದು ನನಗೆ 32 pi ಎಪ್ಸಿಲಾನ್ 0 c ಕ್ಯೂಬ್ಡ್ sin ಸ್ಕ್ವೇರ್ ಥೀಟಾ ಓವರ್ r ಸ್ಕ್ವೇರ್ ಓವರ್ q ಸ್ಕ್ವೇರ್ ಒಮೆಗಾವನ್ನು 4 ಎ ಸ್ಕ್ವೇರ್ಗೆ ಹೆಚ್ಚಿಸಿ ಇದು ಆಸಿಲೇಟಿಂಗ್ ಚಾರ್ಜ್ ಮೂಲಕ ನೀಡಲಾಗುವ ಸರಾಸರಿ ಶಕ್ತಿಯಾಗಿದೆ ಆಸಿಲೇಟಿಂಗ್ ಚಾರ್ಜ್ ಇದು ಕೇಂದ್ರದಿಂದ ದೂರ ಚಲಿಸುವುದರಿಂದ q x ಗೆ ಸಮನಾದ ದ್ವಿಧ್ರುವಿಯನ್ನು ಸಹ ಮಾಡುತ್ತದೆ ಆದ್ದರಿಂದ ನಾನು ಇದನ್ನು ಆಂದೋಲನದ ದ್ವಿಧ್ರುವಿ ಎಂದು ಭಾವಿಸಬಹುದು ಅದು ವಿಕಿರಣವನ್ನು ನೀಡುತ್ತದೆ ದ್ವಿಧ್ರುವಿಗೆ ಲಂಬವಾಗಿರುವ ದಿಕ್ಕಿನಲ್ಲಿ ವಿಕಿರಣವು ಗರಿಷ್ಠವಾಗಿರುತ್ತದೆ ಮತ್ತು ದ್ವಿಧ್ರುವಿಯ ದಿಕ್ಕಿನಲ್ಲಿ ಅದು ಶೂನ್ಯವಾಗಿರುತ್ತದೆ ಒಟ್ಟು ಶಕ್ತಿಯು ಹೇಗೆ ಹೊರಸೂಸಲ್ಪಟ್ಟಿದೆ Sq24A21620c3ωt r2 Average power1T0TSdtq24A23220c3 r2 ಒಟ್ಟು ಶಕ್ತಿ ಹೊರಸೂಸಿತು ಆದ್ದರಿಂದ ಈ s ಈಗ q ಸ್ಕ್ವೇರ್ ಒಮೆಗಾ ರೈಸ್ ಟು 4 a ಸ್ಕ್ವೇರ್ ಓವರ್ ಮೂವತ್ತು 2 pi ಎಪ್ಸಿಲಾನ್ 0 c ಕ್ಯೂಬ್ sin ಸ್ಕ್ವೇರ್ ಥೀಟಾ ಓವರ್ r ಸ್ಕ್ವೇರ್ ಆಗಿದೆ ಇದು ಪ್ರತಿ ಯೂನಿಟ್ ಪ್ರದೇಶಕ್ಕೆ ಶಕ್ತಿಯಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ಒಟ್ಟು ಶಕ್ತಿಯು 32 pi ಎಪ್ಸಿಲಾನ್ 0 c ಕ್ಯೂಬ್ಡ್ sin ಸ್ಕ್ವೇರ್ ಥೀಟಾ ಓವರ್ r ಸ್ಕ್ವೇರ್ ಟೈಮ್ಸ್ d cosine ಥೀಟಾ d phi ಟೈಮ್ಸ್ r ಸ್ಕ್ವೇರ್ ಓವರ್ q ಸ್ಕ್ವೇರ್ ಒಮೆಗಾ ರೈಸ್ ಟು 4 ಗೆ ಸಮನಾಗಿರುತ್ತದೆ ಇದು r ದಿಕ್ಕಿನಲ್ಲಿರುವ ಪ್ರದೇಶವಾಗಿದೆ ಎಂದು ನೆನಪಿಡಿ ಈಗ r ಸ್ಕ್ವೇರ್ ರದ್ದುಗೊಳ್ಳುತ್ತದೆ ಯಾವುದೇ phi ಅವಲಂಬನೆ ಇಲ್ಲ ಆದ್ದರಿಂದ 2 pi ಹೊರಬರುತ್ತದೆ ಆದ್ದರಿಂದ ಇದನ್ನು ಸಂಯೋಜಿಸಲಾಗಿದೆ ಇದು 32 pi ಎಪ್ಸಿಲಾನ್ 0 c ಕ್ಯೂಬ್ ಟೈಮ್ಸ್ 2 pi ಇಂಟಿಗ್ರೇಷನ್ sin ಸ್ಕ್ವೇರ್ ಥೀಟಾ q ಸ್ಕ್ವೇರ್ ಒಮೆಗಾ ರೈಸ್ ಟು 4 ಆಗುತ್ತದೆ ನಾನು 1 ಮೈನಸ್ cosine ಸ್ಕ್ವೇರ್ ಥೀಟಾ b cosine ಥೀಟಾ ಮೈನಸ್ 1 ಟು 1 ರವರೆಗೆ ಬರೆಯಬಹುದು 2 pi 32 pi ನನಗೆ 16 ನೀಡುತ್ತದೆ Sq24A23220c3 r2Powerarea Total power q24A23220c3 r2dcosθdϕr2q24A23220c3×2π 111 cos2dcosθ ಆದ್ದರಿಂದ ಇದು 16 ಎಪ್ಸಿಲಾನ್ 0 c ಕ್ಯೂಬ್ ಟೈಮ್ಸ್ 1 ಮೈನಸ್ cosine ಸ್ಕ್ವೇರ್ಡ್ d ಥೀಟಾ cos ಥೀಟಾ ನನಗೆ ನಾಲ್ಕನೇ ನಾಲ್ಕರಷ್ಟು ನೀಡುತ್ತದೆ q ಸ್ಕ್ವೇರ್ ಒಮೆಗಾ ರೈಸ್ ಟು 4 a ಸ್ಕ್ವೇರ್ ಆದ್ದರಿಂದ ಇದು q ಸ್ಕ್ವೇರ್ ಒಮೆಗಾ ರೈಸ್ ಟು 4 ಸ್ಕ್ವೇರ್ ಓವರ್ 12 ಎಪ್ಸಿಲಾನ್ 0 c ಟ್ಯೂಬ್ಗೆ ಸಮಾನವಾಗಿರುತ್ತದೆ ಹೌದು ನಾನು pi ನ ಅಂಶವನ್ನು ಕಳೆದುಕೊಂಡಿದ್ದೇನೆ ನೀವು ಸೂತ್ರಕ್ಕೆ ಹಿಂತಿರುಗಿದರೆ ಇದು ಇಲ್ಲಿ pi ಸ್ಕ್ವೇರ್ ಆಗಿತ್ತು ಮತ್ತು ಆದ್ದರಿಂದ ನಾನು ಇಲ್ಲಿ pi ಸ್ಕ್ವೇರ್ ಅನ್ನು ಹೊಂದಿದ್ದೇನೆ ಮತ್ತು ಇಲ್ಲಿ pi ಸ್ಕ್ವೇರ್ ಇಲ್ಲಿ pi ಸ್ಕ್ವೇರ್ ಇದೆ ಆದ್ದರಿಂದ ಅಂತಿಮವಾಗಿ pi ಸ್ಕ್ವೇರ್ ಆಗಿದೆ ಮತ್ತು ಆದ್ದರಿಂದ ಅಂತಿಮವಾಗಿ ನಾನು 12 pi ಅನ್ನು ಹೊಂದಿದ್ದೇನೆ ಇದು ಹಿಂದಕ್ಕೆ ಮತ್ತು ಮುಂದಕ್ಕೆ ಆಂದೋಲನಗೊಳ್ಳುವ ವಿದ್ಯುದಾವೇಶದಿಂದ ಹೊರಸೂಸಲ್ಪಟ್ಟ ಒಟ್ಟು ಶಕ್ತಿಯಾಗಿದೆ ಅಥವಾ ದ್ವಿಧ್ರುವಿ ಕ್ಷಣದ ದ್ವಿಧ್ರುವಿ p ಈಗ q a ಸಮನಾಗಿರುತ್ತದೆ ಇದು ಹಿಂದಕ್ಕೆ ಮತ್ತು ಮುಂದಕ್ಕೆ ಆಂದೋಲನಗೊಳ್ಳುತ್ತಿದ್ದರೆ ನೀವು ಈ ದ್ವಿಧ್ರುವಿಯನ್ನು ನೀಡುವ ಸಮಯದ ಅವಲಂಬನೆ sin ಒಮೆಗಾ t ಇದನ್ನು ವಿಕಿರಣಕ್ಕೆ ಲ್ಯಾಂಬ್ಡಾ ಸೂತ್ರ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾನು ಈ ಉಪನ್ಯಾಸದಲ್ಲಿ ತೋರಿಸಿರುವುದು ಬಹಳ ಗುಣಾತ್ಮಕವಾಗಿದೆ ಕ್ಷೇತ್ರ ರೇಖೆಗಳನ್ನು ಚಿತ್ರಿಸುವುದು ಮತ್ತು ಅಂತಹ ವಿಷಯಗಳು ವೇಗವರ್ಧಕ ಚಾರ್ಜ್ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುತ್ತದೆ ಇದು ಪ್ರಸರಣದ ದಿಕ್ಕಿಗೆ ಲಂಬವಾಗಿರುತ್ತದೆ ಇದು 1 ಓವರ್ r ನಂತೆ ಹೋಗುತ್ತದೆ ಮತ್ತು ಆದ್ದರಿಂದ ಇದು ವಿಕಿರಣ ಕ್ಷೇತ್ರವಾಗಿದೆ Total power q24A212π0c3 ಈಗ ಈ ಚಾರ್ಜ್ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವಾಗ ಏನಾಗುತ್ತದೆ ಎಂದು ಊಹಿಸಿ ಅದು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುತ್ತಿದ್ದರೆ ಮತ್ತು ಕೆಲವೊಮ್ಮೆ ಕ್ಷೇತ್ರವು ಒಂದು ದಿಕ್ಕಿನಲ್ಲಿರುತ್ತದೆ ಕೆಲವೊಮ್ಮೆ ಇನ್ನೊಂದು ದಿಕ್ಕಿನಲ್ಲಿದೆ ಪ್ರಚಾರದ ರೀತಿಯಲ್ಲಿ ಕ್ಷೇತ್ರವು ಈ ರೀತಿ ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುತ್ತದೆ ಮತ್ತು ಇದು ಹಾರ್ಮೋನಿಕ್ ತರಂಗವು ಹೊರಹೋಗುತ್ತದೆ